ಎಲ್ಲರಿಗೂ ನಮಸ್ಕಾರ ನಾವು ವಿಪತ್ತು ಚೇತರಿಕೆ ಮತ್ತು ಉತ್ತಮವಾಗಿ ಮತ್ತೆ ನಿರ್ಮಿಸಿ ಕೋರ್ಸ್ನ ಉಪನ್ಯಾಸದ ಬಗ್ಗೆ ಮಾತನಾಡುತ್ತಿದ್ದೇವೆ ನಾನು ಕ್ಯೋಟೋ ವಿಶ್ವವಿದ್ಯಾಲಯದ ವಿಪತ್ತು ತಡೆಗಟ್ಟುವಿಕೆ ಸಂಶೋಧನಾ ಸಂಸ್ಥೆಯಿಂದ ಸುಭಾಜ್ಯೋತಿ ಸಮದ್ದಾರ್ ಈ ಉಪನ್ಯಾಸದಲ್ಲಿ ನಾವು 3 ಅಂಶಗಳನ್ನು ಪರಿಗಣಿಸಿ ವಿಪತ್ತು ಅಪಾಯದ ಬಗ್ಗೆ ಮಾತನಾಡುತ್ತೇವೆ ಒಂದು ಅಪಾಯ ಒಡ್ಡುವಿಕೆ ಮತ್ತು ದುರ್ಬಲತೆ ಆದ್ದರಿಂದ ನಾವು ಕೆಲವು ಸಣ್ಣ ಉದಾಹರಣೆಗಳನ್ನು ವಿಪತ್ತು ಅಪಾಯದ ಪ್ರಮುಖ ಅಂಶವನ್ನು ವ್ಯಾಖ್ಯಾನಿಸಲು ಕೆಲವು ಸೈದ್ಧಾಂತಿಕ ವಿಚಾರಗಳೊಂದಿಗೆ ವಿವರಣೆಗಳನ್ನು ನೀಡುತ್ತೇವೆ ಇದು ಉತ್ತರಾಖಂಡದ ರೂರ್ಕಿ ಬಳಿ ಇರುವ ಸ್ಥಳ ಎಂದು ಉಹಿಸೋಣ ಇದು ಪ್ರವಾಸಿ ತಾಣವಾಗಿರಬಹುದು ಇಲ್ಲಿಗೆ ಬರುವ ಜನರು ಪರ್ವತದಲ್ಲಿರುವ ಈ ಅತೀಂದ್ರಿಯ ಕಲ್ಲನ್ನು ನೋಡುತ್ತಿದ್ದಾರೆ ಈಗ ಈ ಸ್ಲೈಡ್ ಅನ್ನು ಪರಿಗಣಿಸುವುದು ಅಪಾಯಕಾರಿಯೇ ಇದು ಜನರಿಗೆ ಮಾರಕವಾಗಬಹುದೆಂದು ತೋರುತ್ತದೆಯೇ ಇದು ವಿಪತ್ತು ಅಥವಾ ವಿಪತ್ತು ಅಪಾಯ ಎಂದು ನೀವು ಪರಿಗಣಿಸಬೇಕೇ ಈಗ ಒಬ್ಬ ವ್ಯಕ್ತಿ ಇದ್ದರೆ ಅದು ಹೇಗೆ ಅಲ್ಲಿ ತಪ್ಪಲಿನಲ್ಲಿ ಕೆಲಸ ಮಾಡುತ್ತಿದ್ದರೆ ಮೊದಲಿಗಿಂತಲೂ ಹೆಚ್ಚು ಅಪಾಯಕಾರಿ ಎಂದು ನೀವು ಪರಿಗಣಿಸಬೇಕೇ ಈಗ ಮುಂದಿನ ಸ್ಲೈಡ್ ಅನ್ನು ನೋಡಿ ಒಂದು ವೇಳೆ ಮಳೆ ಇದ್ದರೆ ಈ ಕಲ್ಲು ಈ ವ್ಯಕ್ತಿಯ ಮೇಲೆ ಬೀಳುವ ಸಾಧ್ಯತೆಯಿದೆ ಆದ್ದರಿಂದ ಹೌದು ಇದು ಅಪಾಯಕಾರಿ ಎಂದು ನಾವು ಪರಿಗಣಿಸುತ್ತೇವೆ ಆದರೆ ಬಹುಶಃ ಪರ್ವತದಲ್ಲಿ ಮನುಷ್ಯರಿಲ್ಲದಿದ್ದಾಗ ಮತ್ತು ಈ ಕಲ್ಲು ಕಾಡಿನ ಮೇಲೆ ಬೀಳುವಾಗ ನೀವು ಅದನ್ನು ಅಪಾಯಕಾರಿ ವಿಪತ್ತು ಎಂದು ಪರಿಗಣಿಸುತ್ತೀರಾ ನಾವು ಹಿಮಪಾತ ಹಿಮಾಲಯದಲ್ಲಿ ಭೂಕುಸಿತವನ್ನು ಹೊಂದಿದ್ದರೆ ನಾವು ಈ ಘಟನೆಗಳನ್ನು ವಿಪತ್ತುಗಳೆಂದು ಪರಿಗಣಿಸುತ್ತೇವೆಯೇ ಆದರೆ ಅದು ದೂರದ ಪರ್ವತದಲ್ಲಿ ಇಲ್ಲದಿದ್ದರೂ ಅಲ್ಲಿ ಜನರು ವಾಸಿಸುತ್ತಿದ್ದರೆ ಆ ಮೇಲಿನದಕ್ಕೆ ಹೋಲಿಸಿದರೆ ವಸಾಹತುಗಳು ಅಲ್ಲಿವೆ ನಾವು ಕೆಳಗಿನದನ್ನು ಪರಿಗಣಿಸಿದರೆ ಅದು ಮೇಲಿನದಕ್ಕಿಂತಲೂ ಹೆಚ್ಚು ಅಪಾಯಕಾರಿಯಾಗಿದೆ ಬಹುಶಃ ಹೆಚ್ಚಿನ ವಸಾಹತುಗಳು ಅಲ್ಲಿ ಇದ್ದಾಗ ನಾವು ಹೆಚ್ಚು ಕಾಳಜಿ ವಹಿಸುತ್ತೇವೆ ಇದು ನಡೆಯುತ್ತಿದ್ದರೆ ರಾತ್ರಿಯ ಸಮಯದಲ್ಲಿ ಈ ಭೂಕುಸಿತವಾಗುತ್ತದೆ ಮತ್ತು ಈ ಭೂಕುಸಿತವು ಹಗಲಿನ ವೇಳೆಯಲ್ಲಿ ಸಂಭವಿಸುತ್ತಿದ್ದರೆ ನಮಗೆ ವಿಭಿನ್ನ ಕಾಳಜಿಗಳು ಮತ್ತು ಅಪಾಯವನ್ನು ಅಳೆಯುವ ವಿಭಿನ್ನ ಮಾರ್ಗಗಳಿವೆ ಆದ್ದರಿಂದ ಜನರು ಅಲ್ಲಿ ಮಲಗಿದ್ದರಿಂದ ರಾತ್ರಿ ಸಮಯ ಹೆಚ್ಚು ಅಪಾಯಕಾರಿ ಎಂದು ನಾವು ಪರಿಗಣಿಸಿದ್ದೇವೆ ಆದರೆ ಹಗಲಿನ ಸಮಯದಲ್ಲಿ ಬಹುಶಃ ಜನರು ತಮ್ಮ ಮನೆಯಲ್ಲಿ ಮಲಗುವುದಿಲ್ಲ ಆದರೆ ಅವರು ಹೊರಗೆ ಕೆಲಸ ಮಾಡುತ್ತಿದ್ದಾರೆ ಆದ್ದರಿಂದ ಅವರು ಆ ರೀತಿಯ ಅಪಾಯಕ್ಕೆ ಒಳಗಾಗುವುದಿಲ್ಲ ಆದರೆ ನಗರ ಪ್ರದೇಶದ ನಗರ ಸ್ಥಳದಲ್ಲಿ ಇದೇ ರೀತಿ ನಡೆಯುತ್ತಿದ್ದರೆ ಏನಾಗುತ್ತದೆ ಇದು ಅಪಾಯಕಾರಿ ಎಂದು ನಾವು ಪರಿಗಣಿಸಬೇಕೇ ಹೆಚ್ಚು ಅಪಾಯಕಾರಿ ಆದ್ದರಿಂದ ಅಪಾಯದ ಒಡ್ಡುವಿಕೆ ಮತ್ತು ದುರ್ಬಲತೆಯ ಅರ್ಥವೇನು ಮತ್ತು ಈ 3 ಘಟಕಗಳು ನಮಗೆ ಅಪಾಯವನ್ನು ಹೇಗೆ ವ್ಯಾಖ್ಯಾನಿಸುತ್ತವೆ ಎಂಬುದನ್ನು ವಿವರಿಸಲು ನಾನು ನಿಮಗೆ ನೀಡುತ್ತಿರುವ ವಿವರಣೆಗಳಿವೂ ಇದು ಒಂದು ರೀತಿಯ ವಿಪತ್ತು ಅಪಾಯವಾಗಿದೆ ಆದ್ದರಿಂದ ಇಲ್ಲಿ 3 ಸನ್ನಿವೇಶಗಳಿವೆ ಎಡಬದಿಯಲ್ಲಿ ನೀವು 3 ಚಿತ್ರಗಳನ್ನು ನೋಡಬಹುದು ಜನರು ಇಲ್ಲದಿರುವಲ್ಲಿ ಎಲ್ಲೋ ಒಂದು ಭೂಕುಸಿತ ಸಂಭವಿಸಿದೆ ಯಾವುದೇ ವಸಾಹತುಗಳಿಲ್ಲ ಆದ್ದರಿಂದ ಇದು ಕಡಿಮೆ ಅಪಾಯಕಾರಿ ಎಂದು ಪರಿಗಣಿಸಲಾಗಿದೆ ಮತ್ತೊಂದು ಸ್ಥಳದಲ್ಲಿ ಅಲ್ಲಿ ಜನರಿರುತ್ತಾರೆ ಆದರೆ ಜನನಿಬಿಡ ಜನವಸತಿ ಅಲ್ಲ ಹಿಂದಿನದಕ್ಕಿಂತ ಹೆಚ್ಚು ಅಪಾಯಕಾರಿ ಅಥವಾ ಹೆಚ್ಚು ಹಾನಿಕಾರಕವೆಂದು ನಾವು ಪರಿಗಣಿಸುತ್ತೇವೆ ತೀವ್ರ ಬಲಬದಿಯಲ್ಲಿ ನಾವು ಮತ್ತೊಂದು ಪ್ರದೇಶವನ್ನು ಹೊಂದಿದ್ದೇವೆ ಅದು ನಗರ ಪ್ರದೇಶವಾಗಿದೆ ಮತ್ತು ವಿಪತ್ತು ಭೂಕುಸಿತ ಸಂಭವಿಸಿದೆ ಮತ್ತು ಅಲ್ಲಿ ಹೆಚ್ಚಿನ ಸಾವು ನೋವುಗಳು ಮತ್ತು ನಷ್ಟಗಳು ವರದಿಯಾಗಿವೆ ಈಗ ಇದನ್ನು ಅಪಾಯಕಾರಿ ಎಂದು ಪರಿಗಣಿಸಲಾಗಿದೆ ಮತ್ತು ನಮ್ಮಲ್ಲಿ ಮಳೆ ಭಾರೀ ಮಳೆ ಅಥವಾ ನಮ್ಮಲ್ಲಿ ಭೂಕಂಪನವಿದ್ದರೆ ಕಲ್ಲು ಕೆಳಗೆ ಬೀಳಬಹುದು ನಂತರ ಅದು ಬಂದು ಈ ಸ್ಥಳವನ್ನು ಅಪ್ಪಳಿಸಬಹುದು ಆದ್ದರಿಂದ ಅದು ಕೆಲವು ರೀತಿಯ ಪರಿಸ್ಥಿತಿಗಳನ್ನು ಹೊಂದಿದೆ ಭವಿಷ್ಯದಲ್ಲಿ ಕೆಲವು ಬೆದರಿಕೆಯನ್ನು ಉಂಟುಮಾಡುವ ಮತ್ತು ವಿಭಿನ್ನ ಮೂಲವನ್ನು ಹೊಂದಿರುವ ಕೆಲವು ಸುಪ್ತ ಪರಿಸ್ಥಿತಿಗಳು ಅದು ಭೂಕಂಪವಾಗಬಹುದು ಅದು ಭೂಕುಸಿತವಾಗಬಹುದು ಅಥವಾ ಅದು ಭಾರಿ ಮಳೆಯಾಗಬಹುದು ಆದ್ದರಿಂದ ಅಪಾಯವನ್ನು ಸಂಭಾವ್ಯ ಹಾನಿಕಾರಕ ಭೌತಿಕ ಘಟನೆ ಎಂದು ವ್ಯಾಖ್ಯಾನಿಸಲಾಗಿದೆ ಅಥವಾ ಇದು ಭವಿಷ್ಯದ ಚಟುವಟಿಕೆಯ ಬೆದರಿಕೆಗಳನ್ನು ಪ್ರತಿನಿಧಿಸುವ ಕೆಲವು ಸುಪ್ತ ಪರಿಸ್ಥಿತಿಗಳನ್ನು ಹೊಂದಿರುವ ಮಾನವ ಚಟುವಟಿಕೆಯಾಗಿರಬಹುದು ಮತ್ತು ವಿಭಿನ್ನ ಮೂಲವನ್ನು ಹೊಂದಿರಬಹುದು ಆದರೆ ಇದು ಗಾಯ ಆಸ್ತಿ ಹಾನಿ ಸಾಮಾಜಿಕ ಮತ್ತು ಆರ್ಥಿಕ ಅಡ್ಡಿ ಮತ್ತು ಪರಿಸರ ನಾಶಕ್ಕೆ ಕಾರಣವಾಗಬಹುದು ಆದ್ದರಿಂದ ಅಪಾಯದ ಸಂಭಾವ್ಯ ಹಾನಿಕಾರಕ ಭೌತಿಕ ಘಟನೆ ಮತ್ತು ವಿದ್ಯಮಾನ ಅಥವಾ ಮಾನವನ ಚಟುವಟಿಕೆಯು ಭವಿಷ್ಯದಲ್ಲಿ ಉಂಟಾಗಬಹುದಾದ ಅಪಾಯವು ಕೆಲವು ಜೀವ ಹಾನಿ ಗಾಯ ಮತ್ತು ಆಸ್ತಿ ಹಾನಿ ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ಅಡೆತಡೆಗಳನ್ನು ಉಂಟುಮಾಡಬಹುದು ಮತ್ತು ಇದು ವಿಭಿನ್ನ ಮೂಲಗಳನ್ನು ಹೊಂದಿದೆ ನಮ್ಮಲ್ಲಿ ನೈಸರ್ಗಿಕ ಅಪಾಯಗಳಿವೆ ಅವು ನೈಸರ್ಗಿಕ ಪ್ರಕ್ರಿಯೆಯಿಂದ ಅಥವಾ ಜೀವಗೋಳದಲ್ಲಿ ಸಂಭವಿಸುವ ವಿದ್ಯಮಾನಗಳಿಂದ ಪ್ರಚೋದಿಸಲ್ಪಡುತ್ತವೆ ಅದು ಹಾನಿಕಾರಕ ಘಟನೆಯಾಗಿರಬಹುದು ನೈಸರ್ಗಿಕ ಅಪಾಯಗಳನ್ನು ಅವುಗಳ ಭೌಗೋಳಿಕ ಜಲ ಹವಾಮಾನ ಮತ್ತು ಜೈವಿಕ ಮೂಲಕ್ಕೆ ಅನುಗುಣವಾಗಿ ವರ್ಗೀಕರಿಸಬಹುದು ನಾವು ಇಲ್ಲಿ ನೋಡೋಣ ನಾವು ಮೂಲ ಮತ್ತು ವಿದ್ಯಮಾನಗಳಲ್ಲಿ ಮಾತನಾಡುತ್ತಿದ್ದೇವೆ ಒಂದು ಮೂಲವು ಜಲ ಹವಾಮಾನ ಅಪಾಯಗಳು ಮತ್ತು ವಿದ್ಯಮಾನಗಳೆಂದರೆ ಪ್ರವಾಹ ಭಗ್ನಾವಶೇಷ ಮತ್ತು ಮಣ್ಣಿನ ಹರಿವು ಉಷ್ಣವಲಯದ ಚಂಡಮಾರುತಗಳು ಚಂಡಮಾರುತದ ಉಲ್ಬಣ ಗಾಳಿ ಮಳೆ ಮತ್ತು ಇತರ ತೀವ್ರ ಬಿರುಗಾಳಿಗಳು ಮಿಂಚು ಅಲ್ಲದೆ ನಮ್ಮಲ್ಲಿ ಬರ ಮರಳುಗಾರಿಕೆ ವೈಲ್ಡ್ ಲ್ಯಾಂಡ್ ಬೆಂಕಿ ತಾಪಮಾನದ ವಿಪರೀತ ಮರಳ ಬಿರುಗಾಳಿಗಳು ಅಥವಾ ನಮ್ಮಲ್ಲಿ ಹೆಚ್ಚು ಹಿಮಪಾತವಿದೆ ಆದ್ದರಿಂದ ಇವೆಲ್ಲವನ್ನೂ ಜಲ ಹವಾಮಾನ ಅಪಾಯಗಳು ಎಂದು ಪರಿಗಣಿಸಲಾಗುತ್ತದೆ ನಮ್ಮಲ್ಲಿ ಭೂವೈಜ್ಞಾನಿಕ ಅಪಾಯಗಳೂ ಇವೆ ಇವುಗಳನ್ನು ನೈಸರ್ಗಿಕ ಭೂಮಿಯ ಪ್ರಕ್ರಿಯೆ ಅಥವಾ ವಿದ್ಯಮಾನಗಳೆಂದು ಪರಿಗಣಿಸಲಾಗುತ್ತದೆ ಅವುಗಳು ಅಂತರ್ವರ್ಧಕ ಮೂಲದ ಪ್ರಕ್ರಿಯೆಗಳು ಅಥವಾ ಸಾಮೂಹಿಕ ಚಲನೆಯಂತಹ ಟೆಕ್ಟೋನಿಕ್ ಅಥವಾ ಹೊರಗಿನ ಮೂಲದ ಪ್ರಕ್ರಿಯೆಗಳನ್ನು ಒಳಗೊಂಡಿರುತ್ತವೆ ಭೂವೈಜ್ಞಾನಿಕ ಅಪಾಯಗಳ ವಿದ್ಯಮಾನಗಳನ್ನು ನೋಡೋಣ ಅವು ಭೂಕಂಪ ಸುನಾಮಿ ಜ್ವಾಲಾಮುಖಿ ಚಟುವಟಿಕೆ ಹೊರಸೂಸುವಿಕೆ ಮೇಲ್ಮೈ ಕುಸಿತ ಭೂವೈಜ್ಞಾನಿಕ ದೋಷ ಚಟುವಟಿಕೆ ಸಾಮೂಹಿಕ ಚಲನೆ ಭೂಕುಸಿತ ರಾಕ್ ಸ್ಲೈಡ್ಗಳು ದ್ರವೀಕರಣಗಳು ಇವೆಲ್ಲವನ್ನೂ ಭೂವೈಜ್ಞಾನಿಕ ಅಪಾಯಗಳು ಎಂದು ಪರಿಗಣಿಸಲಾಗಿದೆ ನಮ್ಮಲ್ಲಿ ಜೈವಿಕ ಅಪಾಯಗಳು ಸಾಂಕ್ರಾಮಿಕ ರೋಗಗಳು ಅಥವಾ ಕೆಲವು ರೀತಿಯ ಪ್ರಾಣಿಗಳ ಮಾಲಿನ್ಯಗಳು ಅಥವಾ ವ್ಯಾಪಕವಾದ ಸೋಂಕುಗಳು ಇವೆ ಇವುಗಳನ್ನು ಜೈವಿಕ ಅಪಾಯಗಳು ಎಂದು ಪರಿಗಣಿಸಲಾಗುತ್ತದೆ ನಾವು ಇಲ್ಲಿಗೆ ಹೆಚ್ಚು ಸಂಬಂಧ ಹೊಂದಿಲ್ಲ ಆದರೆ ಕೆಲವು ತಾಂತ್ರಿಕ ಅಪಾಯಗಳು ವಿಪತ್ತುಗಳ ಮೂಲಕ ಸಂಭವಿಸಬಹುದು ಮತ್ತು ಕೆಲವು ಪರಿಸರ ನಾಶಗಳು ಸಹ ವಿಪತ್ತುಗಳಿಗೆ ಕಾರಣವಾಗಬಹುದು ಎಂದು ನಾವು ಪರಿಗಣಿಸಬಹುದು ತಾಂತ್ರಿಕ ಅಪಾಯಗಳ ಸಂದರ್ಭದಲ್ಲಿ ಭೂಕಂಪನವಾಗಿದ್ದರೆ ಅಥವಾ ತೈಲ ಸಂಸ್ಕರಣಾಗಾರವನ್ನು ಬಿಸಿಮಾಡಿದರೆ ಅದು ತಾಂತ್ರಿಕ ಅಪಾಯಗಳಿಗೂ ಕಾರಣವಾಗಬಹುದು ಅಥವಾ ನಾವು ಭಾರವಾದ ಲೋಹಗಳು ಅಪಾಯಕಾರಿ ವಸ್ತುಗಳಿಗೆ ಒಡ್ಡಿಕೊಂಡರೂ ಇದನ್ನು ತಾಂತ್ರಿಕ ಅಪಾಯಗಳೆಂದು ಪರಿಗಣಿಸಬೇಕು ಅಂತೆಯೇ ನಮ್ಮಲ್ಲಿ ಪರಿಸರ ನಾಶವಿದೆ ಇವುಗಳ ಬಗ್ಗೆ ನಾವು ವಿವರವಾಗಿ ಚರ್ಚಿಸಲು ಹೋಗುವುದಿಲ್ಲ ಆದರೆ ಕೇವಲ ನೈಸರ್ಗಿಕ ವಿಪತ್ತುಗಳಲ್ಲಿನ ಅಪಾಯಗಳ ಬಗೆಗಳ ಬಗ್ಗೆ ನಿಮಗೆ ಸಂಕ್ಷಿಪ್ತ ಕಲ್ಪನೆಯನ್ನು ನೀಡುತ್ತೇವೆ ನೈಸರ್ಗಿಕ ಅಪಾಯಗಳ ವಿತರಣೆಯನ್ನು ತೋರಿಸುವ ನಕ್ಷೆಯು ಇಲ್ಲಿದೆ ಇವುಗಳ ಮೇಲೆ ಹೆಚ್ಚಿನ ನಕ್ಷೆಗಳನ್ನು ನೋಡೋಣ ಇದು 1975 ರಿಂದ 2001 ರವರೆಗಿನ ದೇಶ ಮತ್ತು ವಿದ್ಯಮಾನಗಳ ಪ್ರಕಾರದ ನೈಸರ್ಗಿಕ ವಿಪತ್ತುಗಳ ವಿತರಣೆಯಾಗಿದೆ ಈ ವಿತರಣೆಯನ್ನು ನೀವು ಗಮನಿಸಿದರೆ ಪ್ರವಾಹವನ್ನು ನೀವು ನೋಡಬಹುದು ಇದು 1975 ರಿಂದ 2001 ರವರೆಗೆ ಹೆಚ್ಚು ವರದಿಯಾದ ಅನಾಹುತಗಳಲ್ಲಿ ಒಂದಾಗಿದೆ ಮುಂದಿನ ಸ್ಲೈಡ್ಗೆ ಹೋಗಿ ವಿವಿಧ ದೇಶಗಳಲ್ಲಿನ ವಿಪತ್ತು ವಿತರಣೆಗಳು ವಿಭಿನ್ನ ರೀತಿಯ ವಿಪತ್ತುಗಳು ಅಥವಾ ಅಪಾಯಗಳನ್ನು ನೀವು ಗಮನಿಸಿದರೆ ಹೆಚ್ಚು ಪೀಡಿತ ಜನರು ಮತ್ತು ಕೊಲ್ಲಲ್ಪಟ್ಟವರು ಕಡಿಮೆ ಆದಾಯದ ದೇಶಗಳಲ್ಲಿ ಮತ್ತು ಹೆಚ್ಚು ಆದಾಯದ ದೇಶಗಳಲ್ಲಿ ಪೀಡಿತ ಜನರು ಕಡಿಮೆ ಇದ್ದಾರೆ ಆದ್ದರಿಂದ ಬಡ ದೇಶಗಳು ಬಡ ಸಮುದಾಯಗಳು ಬಡ ಸಮಾಜಗಳು ಅವರು ಸಮೃದ್ಧ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಸಮಾಜಗಳು ಮತ್ತು ಸಮುದಾಯಗಳಿಗಿಂತ ವಿಪತ್ತುಗಳಿಂದ ಹೆಚ್ಚು ಬಾಧಿತರಾಗಿದ್ದಾರೆ ಆದ್ದರಿಂದ ಕಡಿಮೆ ಆದಾಯದ ದೇಶಗಳು ಹೆಚ್ಚಿನವು ಬರಗಾಲದಿಂದ ಮತ್ತು ಅವುಗಳ ಪ್ರವಾಹದಿಂದ ಕೂಡಿದೆ ಎಂದು ನೀವು ನೋಡಬಹುದು ಕಡಿಮೆ ಮಧ್ಯಮ ಆದಾಯದ ಗುಂಪು ದೇಶಗಳ ಸಂದರ್ಭದಲ್ಲಿ ಇವುಗಳು ಹೆಚ್ಚಾಗಿ ಪ್ರವಾಹದಿಂದ ಪ್ರಭಾವಿತವಾಗಿವೆ ಎಂದು ನೀವು ನೋಡಬಹುದು ಮತ್ತು ಇತರ ದೊಡ್ಡ ಕೊಡುಗೆ ಮಾನವನ ನಷ್ಟವು ಪ್ರವಾಹದಿಂದ ಮತ್ತು ಸಾಂಕ್ರಾಮಿಕದಿಂದ ಬಂದಿದೆ ಈಗ ಅಪಾಯಗಳು ನಾವು ಅಪಾಯಗಳ ಬಗ್ಗೆ ಮಾತನಾಡುವಾಗ ನಾವು ವಿಪತ್ತು ಚೇತರಿಕೆ ಅಥವಾ ವಿಪತ್ತು ಅಪಾಯ ನಿರ್ವಹಣೆಯ ಬಗ್ಗೆ ಮಾತನಾಡುವಾಗ ಅಪಾಯಗಳು ಅಥವಾ ವೈಶಿಷ್ಟ್ಯಗಳ ಕೆಲವು ಗುಣಲಕ್ಷಣಗಳನ್ನು ನಾವು ಪರಿಗಣಿಸಬೇಕು ಒಂದು ಹಜಾರ್ಡಸ್ ಫ್ರಿಕ್ವೆನ್ಸಿ ಹಜಾರ್ಡ ಈವೆಂಟ್ ಎಷ್ಟು ಬಾರಿ ಸಂಭವಿಸುವ ಸಾಧ್ಯತೆಯಿದೆ ಮತ್ತು ನಂತರ ಅಪಾಯದ ಅವಧಿ ಅದು ಸಂಭವಿಸಿದಾಗ ಅದು ಎಷ್ಟು ಸಮಯದವರೆಗೆ ಮುಂದುವರೆಯಿತು ಒಂದು ಮಟ್ಟಿಗೆ ಅದು ನಡೆದ ಪ್ರದೇಶದ ಗಾತ್ರ ಅದು ಒಂದು ಹಳ್ಳಿಯಲ್ಲಿ ಅಥವಾ ಪಟ್ಟಣದಲ್ಲಿದೆ ಅದು ಎಷ್ಟರ ಮಟ್ಟಿಗೆ ಯಾವ ಭೌಗೋಳಿಕ ಪ್ರದೇಶವನ್ನು ಆವರಿಸಿದೆ ಇವು ವಿಪತ್ತು ಅಪಾಯ ನಿರ್ವಹಣೆಯೊಂದಿಗೆ ವ್ಯವಹರಿಸುವ ಅಪಾಯಗಳ ಪ್ರಮುಖ ಅಂಶಗಳಾಗಿವೆ ಈಗ ಮತ್ತೊಂದು ಪ್ರಮುಖ ವೈಶಿಷ್ಟ್ಯವೆಂದರೆ ಪ್ರಾರಂಭದ ವೇಗ ನಾವು ಪ್ರವಾಹವನ್ನು ಪರಿಗಣಿಸಿದರೆ ಅದು ಒಂದು ಫ್ಲಾಶ್ ಫ್ಲಡ್ ಎಚ್ಚರಿಕೆ ಇಲ್ಲದೆ ಇದು ತುಂಬಾ ಹಠಾತ್ ತ್ವರಿತ ಅಥವಾ ಇದು ಚಂಡಮಾರುತದ ಸಂದರ್ಭದಲ್ಲಿ ಒಂದು ರೀತಿಯ ನಿಧಾನ ಪ್ರಕ್ರಿಯೆ ನಾವು ಹಾಗೆ ಉಹಿಸಲು ಹೆಚ್ಚು ಸಮಯ ಹೊಂದಿದ್ದೇವೆ ನಮ್ಮಲ್ಲಿದೆ ನಾವು ನಮ್ಮನ್ನು ಸಿದ್ಧಪಡಿಸಬಹುದು ನಾವು ಉತ್ತಮ ಮುಂಚಿನ ಎಚ್ಚರಿಕೆ ವ್ಯವಸ್ಥೆಯನ್ನು ಹೊಂದಿದ್ದೇವೆ ಮತ್ತು ನಾವು ಸಮಯ ತೆಗೆದುಕೊಳ್ಳಬಹುದು ಆದರೆ ಭೂಕಂಪದ ಸಂದರ್ಭದಲ್ಲಿ ನಮಗೆ ಯಾವುದೇ ಸಮಯವಿಲ್ಲ ಇದು ತುಂಬಾ ಹಠಾತ್ ಅಥವಾ ಫ್ಲಾಶ್ ಫ್ಲಡ್ ಸಂದರ್ಭದಲ್ಲಿ ಇತರ ರೀತಿಯ ಪ್ರವಾಹವನ್ನು ಪರಿಗಣಿಸಲು ನಮಗೆ ಕಡಿಮೆ ಸಮಯವಿದೆ ಅಥವಾ ಆದ್ದರಿಂದ ಪ್ರಾರಂಭದ ವೇಗವು ಬಹಳ ಮುಖ್ಯ ಮತ್ತು ವಿಪತ್ತು ಅಪಾಯ ನಿರ್ವಹಣೆ ಮತ್ತು ಪ್ರಾದೇಶಿಕ ಚದುರುವಿಕೆಯಲ್ಲಿನ ಅಪಾಯಗಳನ್ನು ನೀವು ಪರಿಗಣಿಸುತ್ತಿರುವಾಗ ನಿರ್ದಿಷ್ಟ ಘಟನೆಯಿಂದ ಪ್ರಭಾವಿತವಾಗುವ ಪ್ರದೇಶ ಮತ್ತು ತಾತ್ಕಾಲಿಕ ಅಂತರವೂ ಬಹಳ ಮುಖ್ಯ ಯಾವ ಸಮಯ ಯಾವಾಗ ಅದು ಸಂಭವಿಸುತ್ತಿದೆ ಅವು ರೈನ್ಡಂ ಆಗಿವೆಯೇ ಅವು ಪುನರಾವರ್ತಿತ ಪ್ರಕ್ರಿಯೆಯಲ್ಲಿ ಆವರ್ತಕ ಪ್ರಕ್ರಿಯೆಯಲ್ಲಿ ಸಂಭವಿಸುತ್ತಿವೆಯೇ ಅಥವಾ ಅವು ಒಂದು ಸಮಯದ ಘಟನೆಗಳಾಗಿವೆ ಆದ್ದರಿಂದ ನಾವು ಅಪಾಯಗಳನ್ನು ಎದುರಿಸುವಾಗ ಇವು ಪ್ರಮುಖ ಲಕ್ಷಣಗಳಾಗಿವೆ ಕೇವಲ ಒಂದು ಉದಾಹರಣೆಯ ಸಂದರ್ಭದಲ್ಲಿ ಭೂಕಂಪದ ಸಂದರ್ಭದಲ್ಲಿ ನಾವು ಅದನ್ನು ನೋಡಬಹುದು ಭೂಕಂಪವು ಭೂಮಿಯ ಹೊರಪದರದ ಟೆಕ್ಟೋನಿಕ್ ಫಲಕಗಳ ಗಡಿಯುದ್ದಕ್ಕೂ ಸಂಭವಿಸುತ್ತದೆ ಇದು ಒಂದು ಅಪಾಯ ಮತ್ತು ಇದು ಅಪಾಯಗಳ ಮೂಲವಾದಾಗ ಮತ್ತು ಇದು ಸಂಭವಿಸಿದಾಗ ಮತ್ತು ಇದು ಸಂಭವಿಸಿದಾಗ ಈ ಫಲಕಗಳು ಪರಸ್ಪರ ಸಂಪರ್ಕಕ್ಕೆ ಬರುತ್ತವೆ ಮತ್ತು ಒತ್ತಡವು ಹೆಚ್ಚಾಗಿ ಭೂಕಂಪ ಸಂಭವಿಸುತ್ತದೆ ಎಂದು ನಾವು ನೋಡಬಹುದು ಈಗ ಇದು ಕೇವಲ ಒಂದು ಭೌತಿಕ ಘಟನೆಯಾಗಿದೆ ಇದು ಕೆಲವು ಸ್ಥಳಗಳಲ್ಲಿ ಟೆಕ್ಟೋನಿಕ್ ಫಲಕಗಳ ವಿತರಣೆಯನ್ನು ಮತ್ತು ಈ ಅಪಾಯವನ್ನು ನೀವು ನೋಡಬಹುದು ಈ ಭೂಕಂಪನ ಅಪಾಯ ನಮಗೆ 3 ಪ್ರಕ್ರಿಯೆಗಳಿವೆ ಭೌತಿಕ ಪ್ರಕ್ರಿಯೆ ಈ ಅಪಾಯವನ್ನು ಪ್ರಚೋದಿಸುತ್ತದೆ ಒಂದು ಕನ್ವರ್ಜೆಂಟ್ ಗಡಿಗಳು ಎರಡು ಫಲಕಗಳು ಒಂದಕ್ಕೊಂದು ಘರ್ಷಿಸಿದಾಗ ಇದು ಹಿಮಾಲಯ ಪರ್ವತವನ್ನು ಸೃಷ್ಟಿಸಿತು ಭೂಕಂಪದ ಒಂದು ಮಾರ್ಗವೆಂದರೆ ಎರಡು ಫಲಕಗಳು ಒಂದಕ್ಕೊಂದು ಘರ್ಷಣೆಯಾದಾಗ ಸಂಭವಿಸಬಹುದು ಇನ್ನೊಂದು ಉಪವಿಭಾಗಗಳು ಒಂದು ಸಾಗರ ಫಲಕವು ಭೂ ಫಲಕದ ಕೆಳಗೆ ಹೋಗಿ ಈ ರೀತಿಯ ಭೂಕಂಪವನ್ನು ಸೃಷ್ಟಿಸಿದಾಗ ಇರುತ್ತದೆ ಮತ್ತು ಇನ್ನೊಂದು ಡೈವರ್ಜೆಂಟ್ ಆಗಿದೆ ಎರಡು ಫಲಕಗಳು ಬೇರೆಡೆಗೆ ಚಲಿಸುವಾಗ ಇದು ಭೂಕಂಪಕ್ಕೂ ಕಾರಣವಾಗಬಹುದು ಮತ್ತು ಇದನ್ನು ನಾವು ಡೈವರ್ಜೆಂಟ್ ಪ್ರದೇಶ ಎಂದು ಕರೆಯುತ್ತೇವೆ ಈಗ ನಾವು ಅಪಾಯಗಳ ಬಗ್ಗೆ ಮಾತನಾಡುವಾಗ ನಾವು ಅಪಾಯವನ್ನು ತಪ್ಪಿಸಬಹುದೇ ಇಲ್ಲ ಐತಿಹಾಸಿಕವಾಗಿ ಅಪಾಯಗಳು ಇದ್ದವು ಅದು ಇದೆ ಮತ್ತು ಅದು ಉಳಿಯುತ್ತದೆ ಆದ್ದರಿಂದ ನಾವು ಮೂಲತಃ ಅಪಾಯವನ್ನು ತಪ್ಪಿಸಲು ಸಾಧ್ಯವಿಲ್ಲ ಈಗ ವಿಪತ್ತನ್ನು ನೋಡಿದರೆ 1980 ರಿಂದ 2005 ರವರೆಗಿನ ವಿಪತ್ತುಗಳ ಸಂಖ್ಯೆ ನಾನು ಮೊದಲೇ ಹೇಳಿದಂತೆ ನೀವು ನೋಡಬಹುದು ಇದು ಪ್ರವಾಹವೇ ಹೆಚ್ಚು ವರದಿಯಾದ ವಿನಾಶಕಾರಿ ಘಟನೆ 1980 ರಿಂದ 2005 ರವರೆಗಿನ ಎಲ್ಲಾ ವಿಪತ್ತುಗಳಲ್ಲಿ 35 ಪ್ರವಾಹ ವಿಪತ್ತುಗಳು ಇನ್ನೊಂದು ದೊಡ್ಡ ಪಾಲು ಗಾಳಿ ಚಂಡಮಾರುತ ಭೂಕಂಪವು ಕೇವಲ 11 ವಿಪರೀತ ತಾಪಮಾನ 11 ಆದ್ದರಿಂದ ಒಟ್ಟಾರೆ 90 ವಿಪತ್ತುಗಳು ಜಲ ಹವಾಮಾನ ವಿಪತ್ತುಗಳಿಗೆ ಸಂಬಂಧಿಸಿವೆ ಅದು ಬಹಳ ಮುಖ್ಯವಾದ ಸಂಶೋಧನೆಯಾಗಿದೆ ಅಲ್ಲದೆ 1980 ರಿಂದ 2005 ರವರೆಗೆ ನಾವು ಮಾನವನ ಪ್ರಾಣಹಾನಿಯನ್ನು ಪರಿಶೀಲಿಸುತ್ತಿರುವಾಗ ಸುಮಾರು 70 ನಷ್ಟು ಜೀವ ನಷ್ಟವು ಜಲ ಹವಾಮಾನ ಅಂಶಗಳಿಗೆ ಸಂಬಂಧಿಸಿದೆ ಎಂದು ನಾವು ನೋಡಬಹುದು ಆದ್ದರಿಂದ ವಿಶೇಷವಾಗಿ ನಾವು ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ಅಥವಾ ಅಭಿವೃದ್ಧಿಯಾಗದ ದೇಶಗಳನ್ನು ನೋಡುತ್ತಿರುವಾಗ ಜಲ ಹವಾಮಾನ ವಿಪತ್ತುಗಳು ಬಹಳ ನಿರ್ಣಾಯಕವಾಗಿದೆ ಇಲ್ಲಿ ನೀವು 28 ಬರವು 28 ರಲ್ಲಿ ಮಾನವನ ನಷ್ಟಕ್ಕೆ ಕಾರಣವಾಗಿದೆ ಎಂದು ನೋಡಬಹುದು ಅಂತೆಯೇ ಪ್ರವಾಹ 9 ಭೂಕಂಪವು ಕೇವಲ 14 ಇಲ್ಲಿ 1980 ರಿಂದ 2005 ರವರೆಗಿನ ನೈಸರ್ಗಿಕ ವಿಕೋಪಗಳ ಪ್ರಾದೇಶಿಕ ವಿತರಣೆಯಾಗಿದೆ ಏಷ್ಯಾವು ವಿಪತ್ತಿನ ಅತಿದೊಡ್ಡ ಮೂಲವಾಗಿದೆ ಎಂದು ನೀವು ನೋಡಬಹುದು ಇದು ಇತರ ಪ್ರದೇಶಗಳಿಗೆ ಹೋಲಿಸಿದರೆ ಇದು ಒಂದು ತಾಣವಾಗಿದೆ ನಾವು ವಿಪತ್ತುಗಳ ಬಗ್ಗೆ ಮಾತನಾಡುವಾಗ ಮತ್ತು ಇದು ವಿಶೇಷವಾಗಿ ಜಲ ಹವಾಮಾನ ಪ್ರವಾಹ ಮತ್ತು ಬರವು ಎಲ್ಲಾ ವಿಪತ್ತುಗಳು ಮತ್ತು ವಿಪತ್ತು ಪರಿಣಾಮಗಳಲ್ಲಿ ಹೆಚ್ಚಿನ ಪಾಲನ್ನು ವಹಿಸುತ್ತದೆ 1991 ರಿಂದ 2002 ರವರೆಗಿನ ವಿಪತ್ತುಗಳ ಬೆಳವಣಿಗೆಯನ್ನು ಸಹ ನೀವು ನೋಡಬಹುದು ಆದ್ದರಿಂದ ವಾಸ್ತವವಾಗಿ ಇದು ಎಲ್ಲಾ ಖಂಡಗಳಲ್ಲಿ ವಿಶೇಷವಾಗಿ ಏಷ್ಯಾದಲ್ಲಿ ಹೆಚ್ಚುತ್ತಿದೆ ಆದ್ದರಿಂದ 1990 ಮತ್ತು 2002 ರಲ್ಲಿ ಏಷ್ಯಾದಲ್ಲಿ ನೀವು ನೋಡಬಹುದು ಈ ಅನಾಹುತಗಳು ವಾಸ್ತವವಾಗಿ ಹೆಚ್ಚು ಹೆಚ್ಚು ವರದಿಯಾಗಿವೆ ಮತ್ತು ಹೆಚ್ಚು ಹೆಚ್ಚು ಮಾನವ ನಷ್ಟಗಳು ಮತ್ತು ಆಸ್ತಿ ಹಾನಿ ವರದಿಯಾಗಿದೆ ಆದ್ದರಿಂದ 1950 ರಿಂದ 2005 ರವರೆಗೆ ನೀವು ನೋಡಬಹುದಾದ ಮತ್ತೊಂದು ಚಾರ್ಟ್ ಇಲ್ಲಿದೆ ಪ್ರವಾಹ ಹೆಚ್ಚುತ್ತಿರುವ ಘಟನೆಗಳ ಸಂಖ್ಯೆ ಚಂಡಮಾರುತವೂ ಹೆಚ್ಚುತ್ತಿದೆ ಭೂಕಂಪವು 1950 ರಿಂದ 2005 ರವರೆಗೆ ಬಹುತೇಕ ಒಂದೇ ಆಗಿರುತ್ತದೆ ನೀವು ಹೆಚ್ಚು ದೊಡ್ಡ ವ್ಯತ್ಯಾಸಗಳನ್ನು ನೋಡಲಾಗುವುದಿಲ್ಲ ಆದರೆ ಇತರ ವಿಪತ್ತುಗಳು ಅವು ಬಹಳವಾಗಿ ಹೆಚ್ಚುತ್ತಿರುವುದನ್ನು ನೀವು ನೋಡಬಹುದು ಆದ್ದರಿಂದ ಈ ಭೂಕುಸಿತ ಅಥವಾ ಈ ಕಲ್ಲು ಭಾರೀ ಮಳೆ ಅಥವಾ ಭೂಕಂಪಕ್ಕೆ ಒಳಗಾದಾಗ ಅದು ಮಾನವನ ಗಾಯ ಅಥವಾ ನಷ್ಟ ಅಥವಾ ಆಸ್ತಿಪಾಸ್ತಿ ಹಾನಿಯನ್ನುಂಟು ಮಾಡುವ ಕೆಲವು ಸಾಮರ್ಥ್ಯವನ್ನು ಹೊಂದಿರುತ್ತದೆ ಅದು ಕಾರಣವಾಗಬಹುದು ಆದರೆ ಅದು ಕಾರಣವಾಗಬೇಕೆಂಬ ಅಗತ್ಯವಿಲ್ಲ ಈಗ ನಾನು ಹೇಳಿದಂತೆ ಹಿಮಾಲಯದಲ್ಲಿ ನಾವು ಹಿಮಪಾತವನ್ನು ಮತ್ತು ಭೂಕುಸಿತವನ್ನು ಹೊಂದಿದ್ದೇವೆ ಹಿಮಾಲಯದಲ್ಲಿ ಭೂಕುಸಿತ ಉಂಟಾದರೆ ನಾವು ಹೆದರುವುದಿಲ್ಲ ನಾವು ಏಕೆ ಹೆದರುವುದಿಲ್ಲ ಏಕೆ ಆದ್ದರಿಂದ ನಾವು ವಿಪತ್ತು ಅಪಾಯ ನಿರ್ವಹಣೆಯ ಬಗ್ಗೆ ಮಾತನಾಡುವಾಗ ಅದು ಮುಖ್ಯವಾಗಿದೆ ಮುಂಬೈನಲ್ಲಿ ಭೂಕುಸಿತ ಸಂಭವಿಸಿದಾಗ ದೆಹಲಿಯಲ್ಲಿ ಭೂಕುಸಿತ ಸಂಭವಿಸಿದಾಗ ನಾವು ಕಾಳಜಿ ವಹಿಸುತ್ತೇವೆ ಆದರೆ ಹಿಮಾಲಯದಲ್ಲಿ ಭೂಕುಸಿತ ಸಂಭವಿಸಿದಾಗ ನಾವು ಈ ಬಗ್ಗೆ ಕಾಳಜಿ ವಹಿಸುವುದಿಲ್ಲ ಆಳವಾದ ಸಮುದ್ರದಲ್ಲಿ ಭೂಕಂಪ ಸಂಭವಿಸಿದಾಗ ಅದು ಮುಖ್ಯ ಭೂಭಾಗದಲ್ಲಿ ಸುನಾಮಿ ಬರುವವರೆಗೂ ನಾವು ಹೆಚ್ಚು ಕಾಳಜಿ ವಹಿಸುವುದಿಲ್ಲ ಆದ್ದರಿಂದ ಈಗ ಅದು ಬಂಜರು ಭೂಮಿ ಅಥವಾ ಕಾಡು ಅಲ್ಲ ಆದರೆ ಕೆಲವರು ಅಲ್ಲಿ ಕೆಲಸ ಮಾಡುತ್ತಿದ್ದರೆ ನಾವು ಈಗ ಕಾಳಜಿ ವಹಿಸುತ್ತೇವೆಯೇ ಹಾಗೆ ಈ ಮಳೆಯಾಗಲು ಕಾರಣವಾಗಬಹುದು ಈ ಮಳೆಯಿಂದಾಗಿ ಈ ಭೂಕುಸಿತ ಸಂಭವಿಸುತ್ತದೆ ಮತ್ತು ಅದು ಈ ವ್ಯಕ್ತಿಗೆ ಬಡಿಯಬಹುದು ಮತ್ತು ಅವನು ಗಾಯಗೊಳ್ಳುತ್ತಾನೆ ಮತ್ತು ಆಸ್ತಿಪಾಸ್ತಿ ಹಾನಿಯ ವರದಿಯಾಗುತ್ತದೆ ಹೌದು ನಾವು ಕಾಳಜಿ ವಹಿಸುತ್ತೇವೆ ಏಕೆಂದರೆ ಈ ವ್ಯಕ್ತಿಯು ಅಲ್ಲಿದ್ದಾನೆ ಮತ್ತು ಮೊದಲು ಅವನು ಅಲ್ಲಿರಲಿಲ್ಲ ಆದ್ದರಿಂದ ಈ ವ್ಯಕ್ತಿಯ ಉಪಸ್ಥಿತಿಯು ಬಹಳ ಮುಖ್ಯವಾಗಿದೆ ಆದ್ದರಿಂದ ಇದು ಈ ವ್ಯಕ್ತಿ ಮಾತ್ರವಲ್ಲ ನಾವು ಹೆಚ್ಚು ವಸಾಹತುಗಳನ್ನು ಹೊಂದಿದ್ದರೆ ಹೆಚ್ಚು ಮನೆಗಳು ಹೆಚ್ಚು ಜನರು ನಾವು ಹೆಚ್ಚು ಸರಿಯಾಗಿ ಕಾಳಜಿ ವಹಿಸುತ್ತೇವೆ ಬಹುಶಃ ಇಲ್ಲಿ ನೀವು ನೋಡುತ್ತೀರಿ ನಾವು ಹೆಚ್ಚು ಹೆಚ್ಚು ಕಾಳಜಿ ವಹಿಸುತ್ತೇವೆ ಏಕೆಂದರೆ ಸರಳ ಕಾರಣವೆಂದರೆ ಹೆಚ್ಚು ಹೆಚ್ಚು ಜನರು ಮತ್ತು ವಸಾಹತುಗಳು ಮನೆಗಳು ಕಟ್ಟಡಗಳು ಇವೆ ಆದ್ದರಿಂದ ಇದನ್ನು ನಾವು ಒಡ್ಡುವಿಕೆ ಎಂದು ಕರೆಯುತ್ತಿದ್ದೇವೆ ಅಪಾಯ ಪೀಡಿತ ಪ್ರದೇಶಗಳಲ್ಲಿರುವ ಜನರ ಪರಿಸ್ಥಿತಿ ಮೂಲಸೌಕರ್ಯ ವಸತಿ ಉತ್ಪಾದನಾ ಸಾಮರ್ಥ್ಯ ಮತ್ತು ಮತ್ತು ಅಪಾಯ ಪೀಡಿತ ಪ್ರದೇಶಗಳಲ್ಲಿರುವ ಇತರ ಸ್ಪಷ್ಟವಾದ ಮಾನವ ಸ್ವತ್ತುಗಳು ಆದ್ದರಿಂದ ಈ ಜನರು ಈ ಮನೆಗಳು ಇಲ್ಲದಿದ್ದರೆ ನಾವು ಅಪಾಯದ ವಿಪತ್ತುಗಳ ಬಗ್ಗೆ ಹೆದರುವುದಿಲ್ಲ ನಾವು ಅವುಗಳನ್ನು ಅಪಾಯಕಾರಿ ಎಂದು ಪರಿಗಣಿಸುವುದಿಲ್ಲ ಈ ಭೂಕುಸಿತವನ್ನು ನಾವು ಅಪಾಯಕಾರಿ ಎಂದು ಪರಿಗಣಿಸುತ್ತೇವೆ ಏಕೆಂದರೆ ಜನರು ಆಸ್ತಿಪಾಸ್ತಿಗಳು ಕಟ್ಟಡಗಳು ಮೂಲಸೌಕರ್ಯಗಳು ಆ ಸಂಭಾವ್ಯ ಅಪಾಯಕ್ಕೆ ಒಡ್ಡಿಕೊಳ್ಳುತ್ತವೆ ಆದ್ದರಿಂದ ಎಷ್ಟು ಜನರು ಒಡ್ಡಿಕೊಳ್ಳುತ್ತಾರೆ ಯಾರು ಒಡ್ಡಿಕೊಳ್ಳುತ್ತಾರೆ ಇವು ವಿಪತ್ತು ಅಪಾಯ ನಿರ್ವಹಣೆಯಲ್ಲಿ ಮುಖ್ಯವಾಗಿವೆ ಆದ್ದರಿಂದ ನಾವು ಒಡ್ಡುವಿಕೆಯ ಬಗ್ಗೆ ಮಾತನಾಡುವಾಗ ನಗರದ ಗಾತ್ರ ಅಥವಾ ವಸಾಹತುಗಳು ಮತ್ತು ಈ ಅಪಾಯ ಎಲ್ಲಿ ನಡೆಯುತ್ತದೆ ಎಂಬುದು ಒಡ್ಡುವಿಕೆಯ ಒಂದು ಪ್ರಮುಖ ಅಂಶವಾಗಿದೆ ಇನ್ನೊಂದು ಪ್ರಮಾಣ ಎಷ್ಟು ಜನರು ಅಥವಾ ಕಟ್ಟಡಗಳು ಅಪಾಯಕ್ಕೆ ಒಳಗಾಗುತ್ತವೆ ಇನ್ನೊಂದು ಅವರು ಬೆಂಬಲಿಸುವ ಚಟುವಟಿಕೆಗಳ ಪ್ರಮಾಣ ಮತ್ತು ಪ್ರಕಾರವಾಗಿದೆ ಹಾಗೆ ಅವರು ಕೃಷಿ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ದರೆ ಅವರು ವ್ಯಾಪಾರ ವಲಯ ಅಥವಾ ಕೈಗಾರಿಕಾ ಕ್ಷೇತ್ರಗಳಲ್ಲಿ ತೊಡಗಿಸಿಕೊಂಡಿದ್ದರೆ ಅವರಿಗೆ ವಿಭಿನ್ನ ಒಡ್ಡುವಿಕೆ ಇರುತ್ತದೆ ಅವರು ಕೈಗಾರಿಕಾ ವಲಯದಲ್ಲಿ ತೊಡಗಿಸಿಕೊಂಡಿದ್ದರೆ ಕೃಷಿ ಕ್ಷೇತ್ರಗಳಿಗೆ ಹೋಲಿಸಿದರೆ ಸಣ್ಣ ಆಸ್ತಿಗಳು ಅಪಾಯಗಳಿಗೆ ಒಡ್ಡಿಕೊಳ್ಳುತ್ತವೆ ಮತ್ತು ವೈವಿಧ್ಯಮಯ ಉದ್ಯೋಗಗಳು ಇರುವ ನಗರ ಪ್ರದೇಶಗಳಲ್ಲಿ ಜನರು ಕೂಡ ಜನನಿಬಿಡರಾಗಿದ್ದಾರೆ ಆದ್ದರಿಂದ ಹಳ್ಳಿಗಳ ಪ್ರದೇಶಗಳಿಗೆ ಹೋಲಿಸಿದರೆ ಅವರ ಆಸ್ತಿಯೂ ಕೇಂದ್ರೀಕೃತವಾಗಿರುತ್ತದೆ ಆದ್ದರಿಂದ ಯಾವ ರೀತಿಯ ಚಟುವಟಿಕೆಗಳು ಪ್ರಮಾಣ ಮತ್ತು ಯಾವ ಪ್ರಕಾರದ ಚಟುವಟಿಕೆಗಳು ನಡೆಯುತ್ತಿವೆ ಇವುಗಳು ನಿರ್ದಿಷ್ಟ ಅಪಾಯಕ್ಕೆ ಎಷ್ಟು ಮತ್ತು ಎಷ್ಟು ಪ್ರಮಾಣದಲ್ಲಿ ಜನರು ಒಡ್ಡಿಕೊಳ್ಳುತ್ತಾರೆ ಎಂಬುದನ್ನು ಸಹ ವ್ಯಾಖ್ಯಾನಿಸುತ್ತದೆ ಈ ಅಪಾಯವು ಹಗಲಿನ ವೇಳೆಯಲ್ಲಿ ಸಂಭವಿಸುತ್ತಿದ್ದರೆ ಜನರು ಕೆಲಸ ಮಾಡದಿದ್ದಾಗ ಜನರು ಹೊರಗೆ ಕೆಲಸ ಮಾಡುತ್ತಿರುವಾಗ ಜನರು ತಮ್ಮ ಮನೆಯಲ್ಲಿ ಇಲ್ಲದಿರುವಾಗ ಅಥವಾ ಜನರು ರಾತ್ರಿಯ ಸಮಯ ನಿದ್ರಿಸುತ್ತಿರುವಾಗ ಸಹಜವಾಗಿ ಹಗಲಿನ ವೇಳೆಯಲ್ಲಿ ರಾತ್ರಿಯ ಸಮಯಕ್ಕೆ ಹೋಲಿಸಿದರೆ ನಮ್ಮಲ್ಲಿ ಕಡಿಮೆ ಜನರು ಅಪಾಯಗಳಿಗೆ ಒಳಗಾಗುತ್ತಾರೆ ರಾತ್ರಿಯ ಸಮಯದಲ್ಲಿ ಜನರು ನಿದ್ರಿಸುತ್ತಿರುತ್ತಾರೆ ಮತ್ತು ಇದು ಅಪಾಯಕಾರಿ ಪ್ರದೇಶಗಳಿಗೆ ಬಹಳ ಹತ್ತಿರದಲ್ಲಿದೆ ಆದ್ದರಿಂದ ಅವರು ಈ ಅಪಾಯಗಳಿಗೆ ಹೆಚ್ಚು ಒಡ್ಡಿಕೊಳ್ಳುತ್ತಾರೆ ಹಳ್ಳಿ ಪ್ರದೇಶಗಳಿಗೆ ಹೋಲಿಸಿದರೆ ಇದು ದೊಡ್ಡ ನಗರಗಳ ಸಂದರ್ಭದಲ್ಲಿ ನಗರ ವಲಯಗಳಲ್ಲಿದ್ದರೆ ಸಣ್ಣ ಹಳ್ಳಿಗೆ ಹೋಲಿಸಿದರೆ ಮಹಾನಗರಗಳಲ್ಲಿ ಹೌದು ಹೆಚ್ಚು ಹೆಚ್ಚು ಜನರು ಮತ್ತು ಆಸ್ತಿಗಳು ಒಡ್ಡಿಕೊಳ್ಳುವಂತಾಗುತ್ತದೆ ಆದ್ದರಿಂದ ನಾವು ಒಡ್ಡುವಿಕೆಯ ಬಗ್ಗೆ ಮಾತನಾಡುವಾಗ ಬಹುಶಃ ಇವು ಸೂಚಕಗಳಾಗಿರಬಹುದು ಎಷ್ಟು ಎಷ್ಟರ ಮಟ್ಟಿಗೆ ಯಾರು ಒಳಗಾಗುತ್ತಾರೆ ಎಂಬುದನ್ನು ನಾವು ವ್ಯಾಖ್ಯಾನಿಸಬಹುದು ಕಟ್ಟಡದ ಬಳಕೆ ವಸತಿ ವಾಣಿಜ್ಯ ಕೈಗಾರಿಕಾ ಅವರು ಎಷ್ಟು ಜನರು ಯಾವ ಮಟ್ಟಿಗೆ ಯಾವ ರೀತಿಯ ಜನರು ವಿಪತ್ತುಗಳಿಗೆ ಒಳಗಾಗುತ್ತಾರೆ ಎಂದು ವ್ಯಾಖ್ಯಾನಿಸುತ್ತಾರೆ ಅಲ್ಲದೆ ಕಟ್ಟಡಗಳ ಪ್ರಕಾರಗಳು ನಿರ್ಮಾಣದ ಪ್ರಕಾರ ಅಥವಾ ಕಟ್ಟಡದ ಎತ್ತರ ಅವೆಲ್ಲವೂ ಎತ್ತರದ ಕಟ್ಟಡವಾಗಿದ್ದರೆ ಹೆಚ್ಚಿನ ಜನರು ಅಪಾಯಗಳಿಗೆ ಅಥವಾ ಕಟ್ಟಡದ ಅಂಚಿನಲ್ಲಿ ಅಥವಾ ಕಟ್ಟಡಗಳ ಅಂತರ್ನಿರ್ಮಿತ ನೆಲದ ಪ್ರದೇಶಗಳಿಗೆ ಒಡ್ಡಿಕೊಳ್ಳುತ್ತಾರೆ ಆದ್ದರಿಂದ ಮತ್ತು ಇದು ಉದ್ಯೋಗ ವಿವರಗಳನ್ನು ಅವಲಂಬಿಸಿರುತ್ತದೆ ಈ ಮನೆಗಳು ಮತ್ತು ಕಟ್ಟಡಗಳ ಮಾಲೀಕರು ಯಾರು ಜನಸಂಖ್ಯಾ ಸಾಂದ್ರತೆಯಂತಹ ಮಾಹಿತಿಯನ್ನು ನಾವು ತೆಗೆದುಕೊಳ್ಳಬೇಕಾಗಿದೆ

ನನ್ನ ಪ್ರಕಾರ ಅದು ಸರಿ ಎಂದು ಹೇಳಿದರೆ ಇಷ್ಟು ಜನರು ಭೂಕುಸಿತಕ್ಕೆ ನಿರ್ದಿಷ್ಟ ಅಪಾಯಕ್ಕೆ ಒಡ್ಡಿಕೊಳ್ಳುತ್ತಾರೆ ನಾವು ಅದನ್ನು ಅಪಾಯ ಮತ್ತು ಒಡ್ಡುವಿಕೆ ಎಂದು ಹೇಳಬಹುದೇ ಅವರು ವಿಪತ್ತಿನ ಮಟ್ಟ ಮತ್ತು ವಿಪತ್ತುಗಳ ಪ್ರಕಾರವನ್ನು ನಿರ್ಧರಿಸುತ್ತಾರೆ ಎಂದು ನಾವು ಹೇಳಬಹುದೇ ಆ ಅಪಾಯವನ್ನು ಒಡ್ಡುವಿಕೆಯೊಂದಿಗೆ ಗುಣಿಸಿದಾಗ ಅದು ವಿಪತ್ತಿನ ಪ್ರಮಾಣ ಅಥವಾ ವಿಪತ್ತಿನ ಮಟ್ಟವನ್ನು ನಿರ್ಧರಿಸುತ್ತದೆ ಎಂದು ಉಲ್ಲೇಖಿಸಲು ಸಾಕಷ್ಟು ವ್ಯಾಖ್ಯಾನವಿದೆಯೇ ಹಾಗೆ ಎಷ್ಟು ಜನರು ಎಷ್ಟು ಕಟ್ಟಡಗಳು ಒಡ್ಡಿಕೊಳ್ಳುತ್ತವೆ ಎಂಬುದಷ್ಟೇ ಅಲ್ಲದೆ ಅವುಗಳ ಗುಣಲಕ್ಷಣಗಳು ಯಾವುವು ಅವುಗಳ ವೈಶಿಷ್ಟ್ಯಗಳು ಯಾವುವು ಎಷ್ಟರ ಮಟ್ಟಿಗೆ ಅಪಾಯದಲ್ಲಿದೆ ಎಂಬುದನ್ನು ಸಹ ವ್ಯಾಖ್ಯಾನಿಸುತ್ತದೆ ಭೂಕುಸಿತಕ್ಕೆ ಒಳಗಾಗುವ ಅಥವಾ ಭೂಕುಸಿತಕ್ಕೆ ಒಳಗಾಗುವ ಸಾಧ್ಯತೆಯಿರುವ ಸ್ಥಳದಲ್ಲಿದ್ದರೆ ಈ ರೀತಿಯನ್ನು ನೀವು ನೋಡಬಹುದು ಮತ್ತು ಬಹುಶಃ ಈ ಗ್ರಾಮದಲ್ಲಿ ಅಲ್ಲಿ ವಾಸಿಸುವ ಎಲ್ಲ ಜನರು ವೃದ್ಧರು 65 ವರ್ಷಕ್ಕಿಂತ ಮೇಲ್ಪಟ್ಟ ಹಿರಿಯ ನಾಗರಿಕರು ಆದ್ದರಿಂದ ಹಿರಿಯ ನಾಗರಿಕರು ಮಾತ್ರ ಇದ್ದರೆ ಅಥವಾ ಮಕ್ಕಳು ಮಾತ್ರ ಇದ್ದರೆ ಆದ್ದರಿಂದ ಅವರು ಹೆಚ್ಚು ದುರ್ಬಲರಾಗಿದ್ದಾರೆ ಹೆಚ್ಚು ಒಡ್ಡಿಕೊಳ್ಳುತ್ತಾರೆ ಮತ್ತು ಹೆಚ್ಚು ಅಪಾಯದಲ್ಲಿದ್ದಾರೆ ಈ ಸ್ಥಳವು ಹೆಚ್ಚು ಅಪಾಯಕಾರಿ ಎಂದು ನಾವು ಪರಿಗಣಿಸುತ್ತೇವೆ ಆದ್ದರಿಂದ ಯುವಜನರು ಕಡಿಮೆ ಒಂದು ಸಮುದಾಯವು ಕೇವಲ ಹಳೆಯ ಜನರಿಂದ ಒಳಗೊಂಡಿದ್ದರೆ ಯುವಜನರಿಲ್ಲದಿದ್ದರೆ ಈ ಸಮುದಾಯವು ಕಿರಿಯ ಜನಸಂಖ್ಯೆಯನ್ನು ಹೊಂದಿರುವ ಸಮುದಾಯಕ್ಕಿಂತ ಹೆಚ್ಚು ಅಪಾಯದಲ್ಲಿದೆ ಎಂದು ನಾವು ಪರಿಗಣಿಸುತ್ತೇವೆ ಅಥವಾ ಒಡ್ಡಿಕೊಂಡ ಜನರು ಕೇವಲ ಬಡವರಾಗಿದ್ದರೆ ಅವರು ಹೆಚ್ಚು ಅಪಾಯದಲ್ಲಿದ್ದಾರೆ ಅವರು ಹೆಚ್ಚು ದುರ್ಬಲರಾಗಿದ್ದಾರೆ ಮತ್ತು ಉತ್ತಮ ಆರ್ಥಿಕ ಸಾಮರ್ಥ್ಯವನ್ನು ಹೊಂದಿರುವ ಶ್ರೀಮಂತ ಜನರು ಇದ್ದರೆ ಅವರು ಕಡಿಮೆ ಅಪಾಯ ಹೊಂದಿದ್ದಾರೆಂದು ನಾವು ಪರಿಗಣಿಸುತ್ತೇವೆ ನಮ್ಮಲ್ಲಿ ಕಚ್ಚಾ ಮನೆಗಳು ಮತ್ತು ಮಣ್ಣಿನ ಮನೆಗಳಿದ್ದರೆ ಮತ್ತು ನಿಮಗೆ ಕಾಂಕ್ರೀಟ್ ಮನೆಗಳಿದ್ದರೆ ಇದು ಯಾವ ರೀತಿಯ ಮನೆಗಳು ಅಥವಾ ಕಟ್ಟಡಗಳು ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಇದು ಮರದ ಮನೆಗಳೂ ಆಗಿದೆ ಇವುಗಳು ಒಂದು ಮಟ್ಟಿಗೆ ಜನರು ಈ ಅಪಾಯಗಳಿಂದ ಪ್ರಭಾವಿತರಾಗುತ್ತಾರೆ ಎಂದು ಸಹ ವ್ಯಾಖ್ಯಾನಿಸುತ್ತದೆ ಆದ್ದರಿಂದ ಮಾನವನ ಜೀವನ ಮತ್ತು ಆಸ್ತಿಯ ಮೇಲೆ ಒಂದು ರೀತಿಯ ಪ್ರಭಾವವನ್ನು ಉಂಟುಮಾಡುವ ಅಪಾಯವು ವಿಪತ್ತನ್ನು ವ್ಯಾಖ್ಯಾನಿಸುವುದಲ್ಲದೆ ಆ ಅಪಾಯಕ್ಕೆ ಒಡ್ಡಿಕೊಂಡಾಗ ಎಷ್ಟು ಜನರು ಇದ್ದಾರೆ ಎಂಬುದು ಸಹ ಮುಖ್ಯವಾಗಿದೆ ಆದರೆ ಅದು ಸಾಕಾಗುವುದಿಲ್ಲ ಅದು ಯಾವ ಮತ್ತು ಯಾವ ರೀತಿಯ ಜನರು ಅವರ ಗುಣಲಕ್ಷಣಗಳು ಯಾವುವು ಅವರ ವೈಶಿಷ್ಟ್ಯಗಳು ಯಾವುವು ಆ ವಿಪತ್ತಿಗೆ ಒಡ್ಡಿಕೊಳ್ಳುವವರು ಯಾರು ಎಂಬುದರ ಮೇಲೂ ಅವಲಂಬಿಸಿರುತ್ತದೆ ಆದ್ದರಿಂದ ವಿಪತ್ತನ್ನು ವ್ಯಾಖ್ಯಾನಿಸಲು ಆದ್ದರಿಂದ ಅದು ಏಕೆ ಹಾಗೆ ಎಂಬ ಪ್ರಶ್ನೆ ಇದು ದುರ್ಬಲತೆ ಎಂದು ನಾವು ಪರಿಗಣಿಸುತ್ತೇವೆ ಆ ದುರ್ಬಲತೆಯು ವಿಪತ್ತುಗಳ ಮಟ್ಟವನ್ನು ವ್ಯಾಖ್ಯಾನಿಸುವ ನಿರ್ಣಾಯಕ ಪರಿಸ್ಥಿತಿಗಳಲ್ಲಿ ಒಂದಾಗಿದೆ ಈಗ ದುರ್ಬಲತೆಯನ್ನು ಸ್ಥಿತಿ ಎಂದು ನಾವು ವ್ಯಾಖ್ಯಾನಿಸುತ್ತೇವೆ ಇದು ಭೌತಿಕ ಸಾಮಾಜಿಕ ಆರ್ಥಿಕ ಮತ್ತು ಪರಿಸರೀಯ ಅಂಶಗಳು ಅಥವಾ ಪ್ರಕ್ರಿಯೆಯಿಂದ ನಿರ್ಧರಿಸಲ್ಪಡುತ್ತದೆ ಇದು ಸಮುದಾಯದ ಅಪಾಯದ ಪ್ರಭಾವಕ್ಕೆ ಒಳಗಾಗುವ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಯಾವ ಸ್ಥಳಗಳು ಅಪಾಯಕ್ಕೆ ಹೆಚ್ಚು ಗುರಿಯಾಗುತ್ತವೆ ಯಾವ ಭೌಗೋಳಿಕ ಪ್ರದೇಶ ಸಾಮಾಜಿಕ ಆರ್ಥಿಕ ವರ್ಗ ಇತ್ಯಾದಿ ದುರ್ಬಲ ಜನರು ಯಾರು ಯಾವ ರೀತಿಯ ಮನೆಗಳು ಅಥವಾ ವ್ಯಕ್ತಿಗಳು ಮತ್ತು ಯಾವ ರೀತಿ ಮಾಡಬೇಕು ಯಾವ ರೀತಿಯ ಸಾಮರ್ಥ್ಯ ಅಥವಾ ಹೊಂದಾಣಿಕೆ ಸಾಮರ್ಥ್ಯ ವೃದ್ಧಿ ಅಥವಾ ಹೊಂದಾಣಿಕೆಯ ಕ್ರಮಗಳು ನಾವು ತೆಗೆದುಕೊಳ್ಳಬಹುದಾದ ತಡೆಗಟ್ಟುವ ಕ್ರಮಗಳು ಆದ್ದರಿಂದ ಜನರು ಎಷ್ಟರ ಮಟ್ಟಿಗೆ ಅಪಾಯದಲ್ಲಿದ್ದಾರೆ ಎಂದು ಸಹ ಇದು ವ್ಯಾಖ್ಯಾನಿಸುತ್ತದೆ ಆದ್ದರಿಂದ ನಾನು ಹೇಳಿದಂತೆ ದುರ್ಬಲತೆಯನ್ನು ವ್ಯಾಖ್ಯಾನಿಸುವ ವಿಭಿನ್ನ ಪರಿಸ್ಥಿತಿಗಳಿವೆ ನಿಭಾಯಿಸುವ ಸಾಮರ್ಥ್ಯ ಪ್ರತಿರೋಧ ಅಥವಾ ಸ್ಥಿತಿಸ್ಥಾಪಕತ್ವದಂತಹ ಸಾಮಾಜಿಕ ದುರ್ಬಲತೆಯನ್ನು ನಾವು ಹೊಂದಿದ್ದೇವೆ ಅಥವಾ ವಯಸ್ಸು ಲಿಂಗ ಜನಾಂಗೀಯತೆ ಮನೆಯ ಪ್ರಕಾರದಂತಹ ಕೆಲವು ಸಾಮಾಜಿಕ ಸಬಲೀಕರಣವನ್ನು ನಾವು ಹೊಂದಬಹುದು ನಾನು ಹೇಳಿದಂತೆ ಒಂದು ಸಮಾಜವು ಹಿರಿಯ ಜನರಿಂದ ಮಾತ್ರ ಒಳಗೊಂಡಿರುವಾಗ ಆ ಸಮಾಜವು ಕಿರಿಯ ಜನರು ಇರುವ ಸಮಾಜಕ್ಕಿಂತಲೂ ಹೆಚ್ಚು ದುರ್ಬಲ ಎಂದು ಪರಿಗಣಿಸಲಾಗಿದೆ ಮತ್ತು ಹೆಣ್ಣುಮಕ್ಕಳನ್ನು ಹೆಚ್ಚು ದುರ್ಬಲ ಎಂದು ಹೋಲಿಸಲಾಗುತ್ತದೆ ಏಕೆಂದರೆ ಪುರುಷ ಪ್ರತಿರೂಪಕ್ಕಿಂತ ಕಡಿಮೆ ಸಾಮಾಜಿಕ ಆರ್ಥಿಕ ಅವಕಾಶಗಳು ರಾಜಕೀಯ ಅವಕಾಶಗಳು ಇರುತ್ತವೆ ಆದ್ದರಿಂದ ಪುರುಷ ಪ್ರಾಬಲ್ಯದ ಸಮಾಜದಲ್ಲಿ ಅವರನ್ನು ಹೆಚ್ಚು ದುರ್ಬಲರೆಂದು ಪರಿಗಣಿಸಲಾಗುತ್ತದೆ ಮುಖ್ಯವಾಹಿನಿಯ ಜನಾಂಗೀಯ ಸಮುದಾಯ ಅಥವಾ ಹೆಚ್ಚಿನ ಜನಾಂಗೀಯ ಸಮುದಾಯವನ್ನು ಅವರು ಒಳಪಡಿಸಿದಾಗ ಇವುಗಳು ಯಾವ ರೀತಿಯ ಜನಾಂಗೀಯತೆಯನ್ನು ವಿಪತ್ತುಗಳಿಗೆ ಒಡ್ಡಿಕೊಳ್ಳುತ್ತವೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಅವರು ಅಲ್ಪಸಂಖ್ಯಾತ ಸಮುದಾಯ ಅಥವಾ ಅಲ್ಪಸಂಖ್ಯಾತ ಜನಾಂಗೀಯ ಜನಾಂಗಗಳಿಗಿಂತ ಕಡಿಮೆ ದುರ್ಬಲರಾಗಿದ್ದಾರೆ ಆದ್ದರಿಂದ ಮತ್ತು ಇದು ಮನೆಯ ಪ್ರಕಾರದ ಮೇಲೆ ಅಂದರೆ ಜಂಟಿ ಕುಟುಂಬ ಅಥವಾ ವಿಭಜಿತ ಕುಟುಂಬದ ಮೇಲೂ ಅವಲಂಬಿಸಿರುತ್ತದೆ ಆದ್ದರಿಂದ ಈ ಎಲ್ಲಾ ಸಾಮಾಜಿಕ ಪರಿಸರಗಳು ವಿಪತ್ತಿನ ಸಾಮಾಜಿಕ ದುರ್ಬಲತೆಯನ್ನು ವ್ಯಾಖ್ಯಾನಿಸುತದೆ ನಾವು ಆರ್ಥಿಕ ವಾತಾವರಣ ಅಥವಾ ದುರ್ಬಲತೆಯ ಆರ್ಥಿಕ ಅಂಶಗಳನ್ನು ಸಹ ಪರಿಗಣಿಸಬೇಕು ಒಂದು ಆದಾಯ ಮತ್ತು ಸ್ವತ್ತುಗಳು ಮತ್ತು ವಿಮೆ ಮತ್ತು ಸಾಲಗಳು ವ್ಯಕ್ತಿಯ ಆದಾಯವು ಎಷ್ಟು ಹೊಂದಿದೆ ಆದಾಯ ಮಾತ್ರವಲ್ಲ ಯಾರಾದರೂ ಪ್ರವಾಹ ವಿಮೆ ಹೊಂದಿದ್ದರೆ ಅವರು ಪ್ರವಾಹದಿಂದ ಪ್ರಭಾವಿತರಾಗಿದ್ದರೆ ಮತ್ತು ಅವರು ಪ್ರವಾಹದಿಂದ ಹೇಗೆ ಪ್ರಭಾವಿತರಾಗುತ್ತಾರೆ ಎಂಬುದು ಅದು ವಿಮೆಯ ಮೇಲೆ ಅವಲಂಬಿತವಾಗಿರುತ್ತದೆ ಏಕೆಂದರೆ ಅವರು ಪ್ರವಾಹದ ಪರಿಣಾಮಕ್ಕೆ ಒಳಗಾದರೆ ಅವರ ಜೀವನೋಪಾಯಕ್ಕೆ ತೊಂದರೆಯಾಗುತ್ತದೆ ಮತ್ತು ಅವರು ಅಲ್ಲಿಗೆ ವಿಮೆ ಹೊಂದಿದ್ದರೆ ಅದು ಆ ಪ್ರಕ್ರಿಯೆಯಿಂದ ಚೇತರಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಅಲ್ಲದೆ ಅವರು ಸಾಲ ಅಥವಾ ಸಾಲಗಳನ್ನು ಹೊಂದಿದ್ದರೆ ಅದು ಆ ರೀತಿಯ ವಿಪತ್ತನ್ನು ಅವರು ಎಷ್ಟರ ಮಟ್ಟಿಗೆ ತಾಳಿಕೊಳಬಹುದು ಎಂಬುದನ್ನು ಸಹ ವ್ಯಾಖ್ಯಾನಿಸುತ್ತದೆ ಆದ್ದರಿಂದ ನಾವು ಈ ವಿಪತ್ತಿನ ಮಾದರಿಯನ್ನು ಹೊಂದಿದ್ದೇವೆ ವಿಪತ್ತು ದುರ್ಬಲತೆಯನ್ನು ವ್ಯಾಖ್ಯಾನಿಸುತ್ತೇವೆ ನಾವು ಇದನ್ನು ನಂತರ ಮಾತನಾಡುತ್ತೇವೆ ಆದರೆ ಇದು ಕೇವಲ ಉಲ್ಲೇಖಕ್ಕಾಗಿ ನಾವು ವಿಪತ್ತು ದುರ್ಬಲತೆಯ ಭೌತಿಕ ಅಂಶಗಳನ್ನು ಸಹ ಹೊಂದಬಹುದು ಭೂ ಬಳಕೆ ಮತ್ತು ಇದು ಮುಖ್ಯವಾಗಿ ಭೂ ಬಳಕೆ ಮತ್ತು ಎಂಜಿನಿಯರಿಂಗ್ ವಾಸ್ತುಶಿಲ್ಪದ ದೃಷ್ಟಿಕೋನದಿಂದ ಬಂದಿದ್ದು ವಿಪತ್ತಿನ ಭೌತಿಕ ದುರ್ಬಲತೆಯನ್ನು ವ್ಯಾಖ್ಯಾನಿಸುತ್ತದೆ ಮತ್ತು ಕಟ್ಟಡವು ಯಾವ ಸ್ಥಳದಲ್ಲಿದೆ ಅವುಗಳ ಪರಿಸ್ಥಿತಿಗಳು ಯಾವುವು ಇವೆಲ್ಲವೂ ದುರ್ಬಲತೆಯ ಕಟ್ಟಡಗಳನ್ನು ವ್ಯಾಖ್ಯಾನಿಸಿವೆ ಆದ್ದರಿಂದ ಕೆಲವು ಜನರು ಹೇಳುತ್ತಿದ್ದಾರೆ ಹಾನಿಕಾರಕ ರೀತಿಯಲ್ಲಿ ಇರಿಸಲಾಗಿದೆ ಅಥವಾ ತಪ್ಪಾದ ಸಮಯದಲ್ಲಿ ತಪ್ಪಾದ ಸ್ಥಳದಲ್ಲಿರುವುದು ಕೆಲವರು ಇದನ್ನು ಸಹ ಒಂದು ರೀತಿಯ ಒಡ್ಡುವಿಕೆ ಎಂದು ಪರಿಗಣಿಸಬಹುದು ಆದರೆ ಕೆಲವು ಜನರಿಗೆ ಇದನ್ನು ದುರ್ಬಲತೆ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಜನಸಂಖ್ಯಾ ಸಾಂದ್ರತೆಯ ಮಟ್ಟಗಳು ವಸಾಹತುಗಳ ದೂರವಾಗಿರುವಿಕೆ ನಿರ್ಣಾಯಕ ಮೂಲಸೌಕರ್ಯಗಳಿಗೆ ಬಳಸುವ ವಿನ್ಯಾಸ ಮತ್ತು ವಸ್ತುಗಳು ನಾವು ಯಾವ ರೀತಿಯ ಕಟ್ಟಡ ಸಾಮಗ್ರಿಗಳನ್ನು ಬಳಸುತ್ತಿದ್ದೇವೆ ಆದ್ದರಿಂದ ಇವೆಲ್ಲವೂ ಸಾಮಾಜಿಕ ದುರ್ಬಲತೆಯ ಭೌತಿಕ ಅಂಶಗಳನ್ನು ವ್ಯಾಖ್ಯಾನಿಸುತ್ತವೆ ನಾವು ಚರ್ಚಿಸಿದಂತೆ ಶಿಕ್ಷಣ ವಯಸ್ಸು ಲಿಂಗ ಸಾಮಾಜಿಕ ಸ್ಥಾನಮಾನ ಸಾಮಾಜಿಕ ಸಮಾನತೆ ಸಂಸ್ಕೃತಿ ಮತ್ತು ಸಂಪ್ರದಾಯಗಳು ಆರೋಗ್ಯ ಪರಿಸ್ಥಿತಿಗಳು ಮುಂತಾದ ಸಮಾಜಗಳ ಸಮುದಾಯಗಳ ಯೋಗಕ್ಷೇಮದ ಮಟ್ಟವು ದುರ್ಬಲತೆಯ ಸಾಮಾಜಿಕ ಅಂಶವಾಗಿದೆ ಇವೆಲ್ಲವೂ ಜನರ ದುರ್ಬಲತೆಯನ್ನು ವ್ಯಾಖ್ಯಾನಿಸುತ್ತವೆ ಅಲ್ಲದೆ ವ್ಯಕ್ತಿ ಸಮುದಾಯ ಮತ್ತು ಸಮಾಜದ ಆರ್ಥಿಕ ಸ್ಥಿತಿ ಮತ್ತು ಆದಾಯ ಆದಾಯ ಮೀಸಲು ಸಾಲಗಳು ಸಾಲಗಳಿಗೆ ಪ್ರವೇಶ ಸಾಲ ವಿಮೆ ಅವೆಲ್ಲವೂ ವಿಪತ್ತುಗಳನ್ನು ವ್ಯಾಖ್ಯಾನಿಸುತ್ತವೆ ಅಲ್ಲದೆ ನೈಸರ್ಗಿಕ ಸಂಪನ್ಮೂಲ ಸವಕಳಿಗಳ ವ್ಯಾಪ್ತಿ ಸಂಪನ್ಮೂಲ ಅವನತಿಯ ಸ್ಥಿತಿ ವಿಷಕಾರಿ ಮತ್ತು ಅಪಾಯಕಾರಿ ಮಾಲಿನ್ಯಕಾರಕಗಳಿಗೆ ಒಡ್ಡಿಕೊಳ್ಳುವುದು ಮುಂತಾದ ಪರಿಸರ ಅಂಶಗಳನ್ನು ನಾವು ಹೊಂದಿದ್ದೇವೆ ಆದ್ದರಿಂದ ವಿಪತ್ತು ಅಪಾಯವನ್ನು ಅರ್ಥಮಾಡಿಕೊಳ್ಳಲು ಅಪಾಯ ಒಡ್ಡುವಿಕೆ ಮತ್ತು ದುರ್ಬಲತೆ ಈ 3 ಅಂಶಗಳು ಮುಖ್ಯವಾಗಿವೆ ವಿಪತ್ತು ದುರ್ಬಲತೆಯ ಬಗ್ಗೆ ನಾವು ನಂತರ ಹೆಚ್ಚು ವಿಶಾಲ ದೃಷ್ಟಿಕೋನದಲ್ಲಿ ಚರ್ಚಿಸುತ್ತೇವೆ ಆದರೆ ಅಪಾಯ ಒಡ್ಡುವಿಕೆ ಮತ್ತು ದುರ್ಬಲತೆಯ ವಿಪತ್ತಿನ ವ್ಯಾಖ್ಯಾನ ಇಲ್ಲಿದೆ ಅದು ವಿಪತ್ತನ್ನು ವ್ಯಾಖ್ಯಾನಿಸುತ್ತಿದೆ ಮತ್ತು ಇದು ವಿಶ್ವಸಂಸ್ಥೆ ISDR ನಿಂದ ನೀಡಿದ ಸಾ೦ಪ್ರದಾಯಿಕformal ಪಚಾರಿಕ ವ್ಯಾಖ್ಯಾನವಾಗಿದ್ದು ವಿಪತ್ತು ಅಪಾಯದ ಪ್ರಕ್ರಿಯೆಯ ಒಂದು ಕಾರ್ಯವಾಗಿದೆ ಇದು ಅಪಾಯಗಳ ಸಂಯೋಜನೆ ದುರ್ಬಲತೆಯ ಸ್ಥಿತಿ ಮತ್ತು ಸಾಕಷ್ಟಿಲ್ಲದ ಸಾಮರ್ಥ್ಯ ಅಥವಾ ಅಪಾಯದ ಸಂಭಾವ್ಯ ನೆಗೆಟಿವ್ ಪರಿಣಾಮಗಳನ್ನು ಕಡಿಮೆ ಮಾಡುವ ಕ್ರಮಗಳಿಂದ ಉಂಟಾಗುತ್ತದೆ ಆದ್ದರಿಂದ ಒಂದು ವಿಪತ್ತು ಎಂದರೆ ಸಮುದಾಯದ ಕಾರ್ಯಚಟುವಟಿಕೆಯ ಗಂಭೀರ ಅಡ್ಡಿ ಅಥವಾ ಒಂದು ಸಮಾಜವು ವ್ಯಾಪಕವಾಗಿ ಮಾನವ ವಸ್ತು ಆರ್ಥಿಕ ಪರಿಸರ ನಷ್ಟಗಳಿಗೆ ಕಾರಣವಾಗುತ್ತದೆ ಇದು ಪೀಡಿತ ಸಮುದಾಯಗಳು ಅಥವಾ ಸಮಾಜವು ತನ್ನದೇ ಆದ ಸಂಪನ್ಮೂಲಗಳನ್ನು ಬಳಸಿಕೊಳ್ಳುವ ಸಾಮರ್ಥ್ಯವನ್ನು ಮೀರುತ್ತದೆ ತುಂಬ ಧನ್ಯವಾದಗಳು